ಮೂರನೇ ವಾರದ ನಾಲ್ಕನೇ ಘಟಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಘಟಕದಲ್ಲಿ ಕೈಬೆರಳುಗಳ ಪ್ರಾಮುಖ್ಯತೆಯನ್ನು ಗಮನಿಸೋಣ ನಾವು ಕೈ ಮತ್ತು ಹಸ್ತಕ್ಕೆ ಸಂಬಂಧಿಸಿದಂತೆ ಅನೇಕ ಸನ್ನೆಗಳನ್ನು ಗಮನಿಸಿದ್ದೇವೆ ಆದರೆ ಕೈ ಹೊರತಾಗಿ ನಮ್ಮ ಬೆರಳುಗಳ ಹಾಗೂ ಹೆಬ್ಬೆರಳಿನ ಮೂಲಕ ಅನೇಕ ಭಾವನೆಗಳು ನಮ್ಮ ಸಂವಾದದಲ್ಲಿ ವ್ಯಕ್ತವಾಗುತ್ತವೆ ವಾಟ್ ಎವರಿಬಡಿ ಐಸ್ ಸೇಯಿಂಗ್ ಅವರ ಪ್ರಕಾರ ನಾವು ಭಾಷೆಯನ್ನು ಕಲಿತರು ಕೂಡ ನಮ್ಮ ಮೆದುಳಿನಲ್ಲಿ ಕೆಲವು ಗೊಂದಲಗಳಿದ್ದು ಆದಕಾರಣ ಕೈಗಳ ಮೂಲಕ ಸಂವಹನ ಮಾಡುತ್ತೇವೆ ಹಸ್ತ ಮತ್ತು ಬೆರಳುಗಳಿಗೆ ಸಂವಾದದ ಪ್ರಕ್ರಿಯೆಯಲ್ಲಿ ಕೊಡುವ ಪ್ರಾಮುಖ್ಯತೆ ಸಮತೋಲನದಿಂದ ಕೂಡಿರುವುದಿಲ್ಲ ನಮ್ಮ ಹೆಬ್ಬೆರಳು ಮೇಲರಿಮೆಯನ್ನು ಸೂಚಿಸುತ್ತದೆ ಹಾಗೂ ಇದರಿಂದ ಮಾಡುವ ಕೆಲವು ಸನ್ನೆಗಳು ತುಂಬಾ ಪ್ರಸಿದ್ಧವಾಗಿವೆ ಉದಾಹರಣೆಗೆ ಥಂಬ್ಸ್ ಅಪ್ ಸನ್ನೆ ಈ ಸನ್ನೆಗೆ ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ರೀತಿಯ ಅರ್ಥವಿದೆ ಹೆಬ್ಬೆರಳು ಸಾಮಾನ್ಯವಾಗಿ ಕೆಲವೊಮ್ಮೆ ಒಂದು ಮಾದರಿಯ ಪ್ರಾಬಲ್ಯ ಹಾಗೂ ಸಮರ್ಥನೆಯನ್ನು ಮತ್ತೊಮ್ಮೆ ಆಕ್ರಮಣಶೀಲತೆ ಹಾಗೂ ಹೀಯಾಳಿಸುವ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಕೌತುಕದ ವಿಷಯವೆಂದರೆ ಹೆಬ್ಬೆರಳಿನ ಸನ್ನೆಗಳು ಸ್ವತಂತ್ರ ಸನ್ನೆಗಳು ಆಗಿರದೆ ಯಾವಾಗಲೂ ಗುಂಪಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಇಷ್ಟಾದರೂ ಹೆಬ್ಬೆರಳಿನ ಗುರುತು ಅನೇಕ ಸಂಸ್ಕೃತಿಗಳಲ್ಲಿ ಕೆಲಸವನ್ನು ಚೆನ್ನಾಗಿ ಮಾಡಿದ್ದೇವೆ ಎಂಬರ್ಥ ಬರುತ್ತದೆ ಇದನ್ನು ವಿಶ್ಲೇಷಿಸುವ ರೀತಿ ಭಿನ್ನ ಸಂಸ್ಕೃತಿಗಳಲ್ಲಿ ಭಿನ್ನ ಪ್ರಕಾರವಾಗಿ ಬರುತ್ತದೆ ಜಪಾನ್ ದೇಶದಲ್ಲಿ ಇದೇ ರೀತಿ ಅರ್ಥೈಸುತ್ತಾರೆ ಆದರೆ ಗಾಳಿಯಲ್ಲಿ ಮುಷ್ಟಿ ಮಾಡಿ ಹೆಬ್ಬೆಟ್ಟನ್ನು ಮೇಲೆ ಎತ್ತಬೇಕು ಬೇರೆ ದೇಶಗಳಲ್ಲಿ ಸಾಮಾನ್ಯವಾಗಿ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿಯುವುದಿಲ್ಲ ಜಪಾನ್ ದೇಶದಲ್ಲಿ ಸಕಾರಾತ್ಮಕ ಸಂದೇಶ ಸಾರುವ ಈ ಅಭ್ಯಾಸ ಅರಬ್ ದೇಶಗಳಲ್ಲಿ ಹಿಯಾಳಿಸುವ ಸೂಚನೆಯಾಗಿದೆ ಆಸ್ಟ್ರೇಲಿಯಾ ಮತ್ತು ಗ್ರೀಸ್ ದೇಶಗಳಲ್ಲಿ ಅಡ್ಡಡ್ಡ ಹೆಬ್ಬೆಟ್ಟನ್ನು ತೋರಿಸಿದರೆ ಅದು ಹಿಚ್ ಹೈಕಿಂಗ್ ತರಹದ ಹೀಯಾಳಿಸುವ ಸೂಚನೆಯಾಗಿದೆ ಹೆಬ್ಬೆರಳುಗಳನ್ನು ಎಣಿಸಲು ಬಳಸಲಾಗುವುದು ಆದರೆ ಕೆಲವು ಸಂಸ್ಕೃತಿಗಳಲ್ಲಿ ಇದು ಸಂಖ್ಯೆ 1 ಅಥವಾ 5 ಅನ್ನು ಸೂಚಿಸುತ್ತದೆ ಮಕ್ಕಳು ಕಲಿಯಬೇಕಾದರೆ ಆಯಾ ಸಂಸ್ಕೃತಿ ಮಾದರಿಯಲ್ಲಿ ಹೇಳಿಕೊಳ್ಳುತ್ತಾರೆ ಹೆಬ್ಬೆರಳುಗಳು ನಮ್ಮ ಮುಷ್ಟಿಯ ಚಲನವಲನದೊಂದಿಗೆ ಮಿಳಿತವಾಗಿದೆ ಹಾಗೂ ಉದ್ವೇಗದ ಸಂಕೇತವೂ ಆಗಿದೆ ಹೆಬ್ಬೆರಳುಗಳನ್ನು ಇತರ ಬೆರಳುಗಳ ಸಂಧಿಯಲ್ಲಿ ಮುಚ್ಚುವ ಸಂದರ್ಭದಲ್ಲಿ ನಮಗೆ ನಾವೇ ಸಾಂತ್ವಾನ ಹೇಳಿಕೊಳ್ಳುವ ಪ್ರಕ್ರಿಯೆಯಾಗಿದೆ ವ್ಯವಹಾರದ ಅಥವಾ ಮಾತುಕತೆಯ ಸಂದರ್ಭದಲ್ಲಿ ಯಾರಾದರೂ ಈ ರೀತಿಯ ಅಭ್ಯಾಸವನ್ನು ತೋರಿದ್ದರೆ ಮಾತುಕತೆಯನ್ನು ಮುಂದುವರಿಸುವ ಮೊದಲು ಹೆಬ್ಬೆರಳನ್ನು ಬೇರೆ ಬೆರಳುಗಳ ಸಂದಿಯಿಂದ ಆಚೆ ತರಿಸಿ ಮಾತನ್ನು ಸಕಾರಾತ್ಮಕ ದಿಕ್ಕಿನೆಡೆಗೆ ಹೋಗುವಂತೆ ಮಾಡಬೇಕು ಕೈಗಳು ಮುಚ್ಚಿದ್ದು ಅದರಲ್ಲಿ ಹೆಬ್ಬೆರಳು ಇಣುಕುತ್ತಿದ್ದರೆ ಅದು ಛಲದ ಹಾಗೂ ಮಹತ್ವದ ಸಂಕೇತ ಚರ್ಚಿಲ್ ಅವರ ಈ ಪ್ರಖ್ಯಾತ ಛಾಯಾಚಿತ್ರದ ಇದಕ್ಕೆ ಸಾಕ್ಷಿ 1946ರ ಸೆಪ್ಟೆಂಬರ್ 19ರಂದು ಚರ್ಚಿಲ್ ಅವರು ಜುರಿಚ್ನಲ್ಲಿ ತಮ್ಮ ಅತ್ಯಂತ ಪ್ರಸಿದ್ಧ ಭಾಷಣವನ್ನು ಮಾಡಿದರು ಈ ಭಾಷಣದಲ್ಲಿ ಐರೋಪ್ಯ ಒಕ್ಕೂಟವು ರಚಿಸಲು ಕರೆ ನೀಡಿದರು ಈ ಚಿತ್ರದಲ್ಲಿ ತಮ್ಮ ಹಸ್ತವನ್ನು ಮುಚ್ಚಿಕೊಂಡು ಬೆರಳುಗಳನ್ನು ಕೊಂಚ ಚಾಚಿದ್ದರೆ ಹಾಗೂ ಇದು ಸಕಾರಾತ್ಮಕತೆಯ ಹಾಗೂ ಶ್ರದ್ಧೆಯ ಸಂಕೇತ ಕೋಟಿನ ಜೇಬಿನಿಂದ ಹೆಬ್ಬೆರಳು ಆಚೆ ಕಾಣುವುದು ಅತ್ಯಂತ ಸಾಮಾನ್ಯ ಸನ್ಹೆ ಅನೇಕ ಅಷ್ಟೇನೂ ಅಧಿಕೃತವಲ್ಲದ ಕೂಟಗಳಲ್ಲಿ ಅಭ್ಯಾಸ ಸರ್ವೇಸಾಮಾನ್ಯ ಬೇರೆಯವರಿಗೆ ಆದೇಶವನ್ನು ನೀಡಲು ಯಾರಿಗೆ ಹಕ್ಕು ಇರುತ್ತದೆ ಅಥವಾ ಮೇಲರಿಮೆ ಯಾರಲ್ಲಿ ಇರುತ್ತದೆಯೋ ಅವರು ಈ ಅಭ್ಯಾಸವನ್ನು ಹೊಂದಿರುವವರು ಕೆಲವೊಮ್ಮೆ ಹಲವು ವ್ಯಕ್ತಿಗಳು ತಮ್ಮ ಹಿಂಬದಿಯ ಜೇಬಿನಿಂದ ಹೆಬ್ಬೆಟ್ಟು ಗಳನ್ನು ಆಚೆ ಇಳಿಬಿಟ್ಟಿರುತ್ತಾರೆ ಬೇರೆಯವರಿಂದ ನಮ್ಮ ದಬ್ಬಾಳಿಕೆಯ ಗುಣವನ್ನು ಮುಚ್ಚಿಡುವ ಸಂಕೇತ ಕೆಲಸ ಮಾಡುವ ಕಚೇರಿಗಳಲ್ಲಿ ಮೇಲಾಧಿಕಾರಿಗಳು ಸಾಮಾನ್ಯವಾಗಿ ಈ ರೀತಿಯಾಗಿ ಅಥವಾ ಕೋಟಿನಿಂದ ಹೆಬ್ಬೆರಳುಗಳನ್ನು ಇಳಿಬಿಟ್ಟಿರುತ್ತಾರೆ ಮೇಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅವರಂತೆಯೇ ಇರುವ ಎರಡನೇ ದರ್ಜೆಯ ಅಧಿಕಾರಿಗಳು ಈ ಅಭ್ಯಾಸವನ್ನು ತೋರುತ್ತಾರೆ ಪೀಸ್ ಅವರ ಪ್ರಕಾರ ರಾಜಕುಮಾರ ಚಾರ್ಲ್ಸ್ ಅವರು ಸಾಮಾನ್ಯವಾಗಿ ಅಭ್ಯಾಸವನ್ನು ತೋರುತ್ತಿರುತ್ತಾರೆ ಇದು ಮೇಲರಿಮೆಯನ್ನು ಮಾತ್ರವಲ್ಲದೆ ಎಲ್ಲವನ್ನೂ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ಪ್ರತೀಕವಾಗಿದೆ ವಿಶೇಷವೆಂದರೆ ಅಭ್ಯಾಸ ನಿರ್ಗತಿಕರ ಹಾಗೂ ಕ್ಷುಲಕ ಕೇಡಿಗಳಿಗೆ ಪ್ರಿಯವಾಗಿದೆ ಇಂತಹ ಜನರಲ್ಲಿನ ಅಭ್ಯಾಸ ತಮ್ಮ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಳ್ಳುವ ಸಾಧನವಾಗಿದೆ ಹೆಬ್ಬೆರಳಿಗೆ ಸಂಬಂಧಪಟ್ಟ ಮತ್ತೊಂದು ಸನ್ನೆ ಅಂದರೆ ಸಾಮಾನ್ಯವಾಗಿ ಕೈ ಕಟ್ಟಿದಾಗ ಬೆರಳುಗಳು ಮೇಲಕ್ಕೆ ಇರುತ್ತವೆ ಇದು ಎರಡು ರೀತಿಯ ಸೂಚನೆಯನ್ನು ನೀಡುತ್ತದೆ ರಕ್ಷಣಾತ್ಮಕ ಗುಣವನ್ನು ಇದು ಹೇಳಿದರು ನಕಾರಾತ್ಮಕತೆಯ ಪ್ರತೀಕವಾಗಿರುತ್ತದೆ ಕಟ್ಟಿದ ಕೈ ನಕಾರಾತ್ಮಕತೆಯ ಪ್ರತೀಕ ಆದರೆ ಮೇಲ್ಮುಖವಾದ ಹೆಬ್ಬೆರಳುಗಳು ಮೇಲರಿಮೆಯ ಪ್ರತೀಕ ಗೊಂಚಲಿನ ರೀತಿಯಲ್ಲಿ ಒಟ್ಟಿಗೆ ಇರುವ ಸನ್ನೆ ವ್ಯಕ್ತಿಯೊಬ್ಬನ ಅಹಂಕಾರ ಹಾಗೆಯೇ ರಕ್ಷಣಾತ್ಮಕ ನಡವಳಿಕೆಯನ್ನು ಇನ್ನೊಬ್ಬರೊಂದಿಗೆ ಅಂತರ ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ ವ್ಯಕ್ತಿಯೊಬ್ಬ ಇದೇ ರೀತಿಯಲ್ಲಿ ಕುಳಿತು ಅಥವಾ ನಿಂತು ಹೆಬ್ಬೆರಳುಗಳನ್ನು ಆಡಿಸಿದರೆ ಅಥವಾ ಮಾತಿನ ಸಂದರ್ಭದಲ್ಲಿ ಇದೇ ಅಭ್ಯಾಸವನ್ನು ಬಳಸಿದರೆ ಆ ಸಂದರ್ಭದಲ್ಲಿ ತನ್ನ ಕಾಲುಗಳನ್ನು ಕುಣಿಸುತ್ತಾ ಇರುತ್ತಾನೆ ಹೆಬ್ಬೆರಳನ್ನು ತೋರು ಬೆರಳಿನ ಜೊತೆಗೆ ಅಥವಾ ಬೆರಳಿನ ಮೊನೆಗೆ ಉಜ್ಜಿದರೆ ಹಣವನ್ನು ಕೇಳುವ ಅರ್ಥ ಬರುತ್ತದೆ ಈ ಅಭ್ಯಾಸವನ್ನು ನಾಣ್ಯದ ಮೂಲಕವೂ ಮಾಡಬಹುದು ಆದರೆ ಇದು ಅತ್ಯಂತ ನಕಾರಾತ್ಮಕತೆಯ ಸಂಕೇತ ಯಾಕೆಂದರೆ ಹಣವನ್ನು ಕೆಟ್ಟ ರೀತಿಯಲ್ಲಿ ಕೇಳುವ ಪ್ರತೀತಿಯಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಅಭ್ಯಾಸ ಯಾರು ಇಷ್ಟಪಡುವುದಿಲ್ಲ ಮತ್ತೊಂದು ಸಾಮಾನ್ಯ ಸನ್ನೆ ಅಂದರೆ ಪ್ರಿಸಿಶನ್ ಗ್ರಿಪ್ ಹಾಗೂ ಅದರಂತೆ ಇರುವ ಇತರ ಅಭ್ಯಾಸಗಳು ಇದು ನೀವು ಹೆಬ್ಬೆರಳುಗಳ ನಡುವೆ ಯಾವುದು ನಾಜೂಕಾದ ವಸ್ತುವನ್ನು ಹಿಡಿದಂತೆ ಇರುತ್ತದೆ ಲೇಖನ ಸೂಜಿ ಅಥವಾ ರೇಷ್ಮೆಯನ್ನು ಹಿಡಿದ ರೀತಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಸನ್ನೆಯನ್ನು ಸೂಕ್ತವಾಗಿ ಬಳಸುತ್ತೇವೆ ಹಸ್ತವೂ ನಮಗೆ ಮುಖಾಮುಖಿಯಾಗಿ ಇದ್ದಾಗ ನಿಖರತೆಯನ್ನು ಸೂಚಿಸುತ್ತದೆ ಹಾಗೆಯೇ ಸನ್ನಿವೇಶದ ರಸವತ್ತತೆ ಬಗ್ಗೆಯೂ ತಿಳಿಸಿಕೊಡುತ್ತದೆ ಈ ಸನ್ನೆಯನ್ನು ಕೇಳುಗರು ಮತ್ತು ಪ್ರೇಕ್ಷಕರು ಬಹುಬೇಗ ಅರ್ಥಮಾಡಿಕೊಳ್ಳುತ್ತಾರೆ ಇಂದಿನ ರಾಜಕೀಯ ನಾಯಕರು ಈ ಅಭ್ಯಾಸವನ್ನು ಬೇರೆ ಬೇರೆ ರೀತಿಯಲ್ಲಿ ಅನುಕರಿಸುತ್ತಾರೆ ಇದು ಹೌದು ಎಂಬುದರ ಸಂಕೇತ ಹಾಗೂ ಈ ಸಂದರ್ಭದಲ್ಲಿ ಹಸ್ತ ಬೆರಳುಗಳು ನಾಜೂಕಾಗಿ ಸುತ್ತುವರಿದಿರುತ್ತದೆ ಕಿರಿಕಿರಿಯನ್ನು ತಡೆಹಿಡಿಯುವ ಹಾಗೂ ಮೃದುತ್ವವನ್ನು ಈ ಅಭ್ಯಾಸ ಸೂಚಿಸುತ್ತದೆ ಇದು ಯೋಜನಾದಾಯಕ ಗುರಿಯ ಪ್ರವರ್ತಕ ಹಾಗೂ ನಿಖರತೆಯ ಸಂಕೇತ ನಾವು ಹೇಳಬೇಕಾದ ಮಾಹಿತಿಯ ರಸವತ್ತತೆಯನ್ನು ಅಥವಾ ವಾದದ ಪ್ರಾಮುಖ್ಯತೆಯನ್ನು ತಗ್ಗಿಸಬೇಕಾದರೆ ಇದೇ ಅಭ್ಯಾಸವನ್ನು ಕೊಂಚ ಬದಲಾಯಿಸಿ ಚಿವುಟುವ ಅಥವಾ ಹಿಡಿತದ ಸಹಾಯದಿಂದ ಸಾಧ್ಯ ಮೃದುವಾಗಿ ಅಭ್ಯಾಸವನ್ನು ಮಾಡಿದರೆ ಅದು ಅಹಂಕಾರದ ಸಂಕೇತವಾಗಿ ಇರುವುದಿಲ್ಲ ಇದರ ಇನ್ನೊಂದು ರೂಪ ಹೌದು ಎಂಬ ಸೂಚನೆಯನ್ನು ಹೇಳಲು ನಮ್ಮ ಹೆಬ್ಬೆರಳನ್ನು ಹಾಗೂ ಇತರ ಬೆರಳುಗಳನ್ನು ಬಳಸುವುದು ಈ ಸನ್ನೆ ಅನೇಕ ಅರ್ಥಗಳನ್ನು ಹಾಗೂ ಸಾಂಸ್ಕೃತಿಕ ಸಾಂಗತ್ಯವನ್ನು ಹೊಂದಿದೆ ಅಮೆರಿಕ ದೇಶದಲ್ಲಿ ಈ ಸನ್ನೆ ಹೌದು ಎಂಬ ಅರ್ಥ ಸ್ಪೂರ್ತಿ ಸಿದರೆ ಜಪಾನ್ ದೇಶದಲ್ಲಿ ಇದರ ಅರ್ಥ ಹಣ ಫ್ರಾನ್ಸ್ ದೇಶದಲ್ಲಿ 0 ಸ್ಕ್ಯಾಂಡಿನೇವಿಯಾ ಹಾಗೂ ಯುರೋಪ್ ಖಂಡದ ಮಧ್ಯಭಾಗದಲ್ಲಿ ಕೆಟ್ಟ ಸಂದೇಶ ಅಂತಲೂ ಕೆಲವು ದೇಶಗಳಲ್ಲಿ ಮೂಲ ಸನ್ನೆ ಅಂತಲೂ ಹಾಗೂ ರಶಿಯಾ ಬ್ರೆಜಿಲ್ ಟರ್ಕಿ ಹಾಗೂ ಇತರ ಮೆಡಿಟರೇನಿಯನ್ ಸಂಸ್ಕೃತಿಗಳಲ್ಲಿ ಇದನ್ನು ಕೆಟ್ಟ ಸಂದೇಶ ತೋರುವ ಅಭ್ಯಾಸ ಎಂದು ಪರಿಗಣಿಸಲಾಗಿದೆ ಹಸ್ತ ಮತ್ತು ಬೆರಳುಗಳ ಸಂಕೇತಗಳು ಸಾರ್ವರ್ತಿಕ ಎಂದು ಕರೆದರು ಸಾಂಸ್ಕೃತಿಕವಾಗಿ ಈ ಸನ್ನೆಗಳ ಅರ್ಥ ಬೇರೆಯಾಗುತ್ತದೆ ಕುತೂಹಲಭರಿತವಾದ ಈ ವಿಡಿಯೋ ಚಿತ್ರದಲ್ಲಿ ಹಸ್ತ ಮತ್ತು ಹೆಬ್ಬೆರಳಿನ ಅರ್ಥಗಳ ವಿವರಣೆಯನ್ನು ನೀಡಲಾಗಿದೆ ಹಸ್ತಗಳು ಅನೇಕ ವಿಷಯಗಳನ್ನು ಹೇಳುತ್ತವೆ ಯಾರಾದರೂ ತಮ್ಮ ಬೆರಳುಗಳ ಹಿಂದೆ ಹೆಬ್ಬೆರಳನ್ನು ಇಟ್ಟುಕೊಂಡರೆ ಅವರ ಮನಸ್ಸಿನ ಒಳಗಿನ ಇಚ್ಛಾಶಕ್ತಿಯನ್ನು ತೋರಿಸುತ್ತದೆ ಇಚ್ಛಾಶಕ್ತಿಯನ್ನು ಹೀಗೆ ಮುಚ್ಚಿಟ್ಟರೆ ಅವರು ಅಭದ್ರತೆಯಿಂದ ನರಳುತ್ತಿದ್ದಾರೆ ಎಂಬ ಸಂಕೇತವಾಗಿದೆ ಮುಂದೇನಾಗಬಹುದೆಂಬ ಭಯದಿಂದ ನರಳುತ್ತಿದ್ದಾರೆ ಎಂದು ಭಾವಿಸಬಹುದು ಅಂಥವರ ಬಳಿ ನಾಜೂಕಿನಿಂದ ನಡೆದುಕೊಂಡರೆ ಅವರು ತಮ್ಮ ಬಗ್ಗೆ ತಾವೇ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬಹುದು ಫಿಸ್ಟ್ ಬಮ್ಪ್ ಎಂಬ ಪತ್ರಿಕೆ ದೇಶದಾದ್ಯಂತ ಈ ಅಭ್ಯಾಸ ಪ್ರಸಿದ್ಧ ಗೊಳ್ಳುವಂತೆ ತಲೆಬರಹ ಮಾಡಿ ಪ್ರಕಟಿಸಿದರು ಈ ಅಭ್ಯಾಸದಲ್ಲಿ ಸಮಾನತೆಯನ್ನು ಕಾಣಬಹುದು ಯಾಕೆಂದರೆ ಕೈ ಕುಲುಕಿವಿಕೆಯಲ್ಲಿ ಇರುವಂತೆ ಮೇಲೆ ಮತ್ತು ಕೆಳಗೆ ಎಂಬ ವ್ಯತ್ಯಾಸ ಇರುವುದಿಲ್ಲ ಆದುದರಿಂದ ಸ್ನೇಹಿತರಿಗೆ ಪರಿಚಯ ಆಗುವ ಸಂದರ್ಭದಲ್ಲಿ ಈ ಸನ್ನೆ ಪ್ರಸಿದ್ಧವಾಯಿತು ಬರಾಕ್ ಒಬಾಮಾ ಅವರು ಫಿಸ್ಟ್ ಬಮ್ಪ್ ಅಭ್ಯಾಸದ ಮೂಲವನ್ನು ಹುಡುಕುತ್ತಾ ಹೋದಾಗ ಅದು ಕ್ರೀಡಾ ಪ್ರಪಂಚದಲ್ಲಿ ಮಾಡುವ ಹೈ ಫೈವ್ ಪ್ರಕ್ರಿಯೆಯ ವಿಸ್ತೃತ ರೂಪ ಎಂಬುದು ಗೊತ್ತಾಗುತ್ತದೆ ಅವರ ಪ್ರಕಾರ 1970ರ ಬಾಲ್ಟಿಮೋರ್ ಬುಲೆಟ್ ರಕ್ಷಕ ಫ್ರೆಡ್ ಕಾರ್ಟರ್ ಅವರು ಬಹುಶಹ ಮೊದಲ ಬಾರಿಗೆ ಈ ಅಭ್ಯಾಸವನ್ನು ಪ್ರಯೋಗಿಸುತ್ತಾರೆ ಈ ವಿಡಿಯೋ ಚಿತ್ರಗಳು ಫಿಸ್ಟ್ ಬಮ್ಪ್ ಅಭ್ಯಾಸದ ಕೆಲವು ಉದಾಹರಣೆಗಳನ್ನು ತೋರಿಸುತ್ತದೆ ಹಾಗೂ ಮಾಜಿ ಪ್ರಧಾನಿ ಬರಾಕ್ ಒಬಾಮ ಅವರ ಕೆಲವು ಹಸ್ತ ಚಲನವಲನಗಳನ್ನು ತೋರಿಸುತ್ತದೆ ವೃತ್ತಿಪರ ಸನ್ನಿವೇಶಗಳಲ್ಲಿ ಕಂಡುಬರುವ ಇನ್ನೊಂದು ಸಾಮಾನ್ಯ ಬೆರಳುಗಳ ಚಲನವಲನ ಅಂದರೆ ಪಾಯಿಂಟರ್ ಇದರ ಅರ್ಥ ಯಾವುದಾದರೂ ದಿಕ್ಕಿನ ಕಡೆಗೆ ಬೆರಳನ್ನು ತೋರುವುದು ಮೊದಮೊದಲು ಈ ಅಭ್ಯಾಸದ ಮೂಲ ನಿರುಪದ್ರವಿ ಎಂದು ಅನಿಸುತ್ತದೆ ಇದು ಹೇಗೆ ಕಾಣುತ್ತದೆ ಎಂದರೆ ದೂರದಲ್ಲಿ ಏನನ್ನು ತೋರುವ ಸನ್ನೆ ಮಾಡಿದ ಹಾಗೆ ಭಾಸವಾಗುತ್ತದೆ ವೃತ್ತಿಪರ ಸನ್ನಿವೇಶಗಳಲ್ಲಿ ಹೀಗೆ ಸಂಬೋಧಿಸುವುದು ಸೌಜನ್ಯದ ಸಂಕೇತವಲ್ಲ ಕೆಲವು ಸಂದರ್ಭಗಳಲ್ಲಿ ಈ ಅಭ್ಯಾಸವು ಪ್ರಭುತ್ವದ ಸಂಕೇತ ಹಾಗೂ ಒಬ್ಬ ವ್ಯಕ್ತಿಯು ಉನ್ನತ ಹುದ್ದೆಯನ್ನು ಅಲಂಕರಿಸಿದಾಗ ಯಾವುದೇ ಹೀಯಾಳಿಸುವಿಕೆ ಇಲ್ಲದೆ ಈ ಅಭ್ಯಾಸವನ್ನು ಬಳಸಬಹುದು ಇದರ ಅರ್ಥ ನಾವು ಒಬ್ಬ ಮಹಿಳೆ ಅಥವಾ ಪುರುಷರನ್ನು ಬೆರಳು ತೋರಿ ತಪ್ಪಿತಸ್ಥ ಭಾವನೆಯನ್ನು ಉಂಟು ಮಾಡುತ್ತಿದ್ದೇವೆ ಎಂಬುದು ಆಗುತ್ತದೆ ಕೆಲವೊಮ್ಮೆ ಬೇಸರಗೊಂಡ ಅಥವಾ ಕೋಪಗೊಂಡ ವ್ಯಕ್ತಿಗಳು ತಮ್ಮ ಬೆರಳನ್ನು ತೋರಿಸಿ ತಮಗೆ ನೋವು ಉಂಟು ಮಾಡಿದವರ ಬಗ್ಗೆ ತಿಳಿಸುತ್ತಾರೆ ಇದನ್ನು ಸಾಧ್ಯವಾದ ಮಟ್ಟಿಗೆ ನಿಲ್ಲಿಸುವುದು ಒಳಿತು ಸಹೋದ್ಯೋಗಿಗಳ ಗುಂಪಿನಲ್ಲಿ ಇದು ಮಾತನಾಡುವ ರೀತಿ ಅಥವಾ ಬೇಕೆಂದೇ ಹಂಗಿಸುವ ರೀತಿ ಆಗಿರುತ್ತದೆ ಇದು ಒಬ್ಬರನ್ನು ಎದುರಿಸುವ ಅಥವಾ ಬೈಯುವ ಪ್ರತೀಕವಾಗಿದೆ ಆದುದರಿಂದ ಬೆರಳು ತೋರುವುದನ್ನು ನಿಲ್ಲಿಸಬೇಕು ಕೆಲವೊಮ್ಮೆ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಬೆರಳು ತೋರುವ ಅಗತ್ಯವಾಗಬಹುದು ಅಂತಹ ಸಂದರ್ಭದಲ್ಲಿ ನಮ್ಮ ಹಸ್ತವನ್ನು ತೋರಬೇಕು ವಿನಹ ಬೆರಳುಗಳನ್ನು ತೋರಬಾರದು ಇದರ ಇನ್ನೊಂದು ಮುಖ ಏನೆಂದರೆ ಪಾಯಿಂಟರ್ ರೀತಿಯಲ್ಲಿ ಗಾಳಿಯಲ್ಲಿ ಬೆರಳನ್ನು ಆಡಿಸಿದರೆ ಅದು ಆತ್ಮವಿಶ್ವಾಸ ಹಾಗೂ ಪ್ರಭುತ್ವದ ಸಂಕೇತ ಸಾಮಾಜಿಕ ನಾಯಕರು ರಾಜಕೀಯ ನಾಯಕರು ಹಾಗೂ ಧರ್ಮಗುರುಗಳು ಪರಿಣಾಮಕಾರಿಯಾಗಿ ಅಭ್ಯಾಸವನ್ನು ರೂಡಿಸಿಕೊಂಡಿದ್ದಾರೆ ಸಾಮಾಜಿಕವಾಗಿ ಭಾಷಣ ಮಾಡುವ ಸಂದರ್ಭದಲ್ಲಿ ನಾವು ಪಾಮ್ ಕ್ಲೋಸ್ಡ್ ಫಿಂಗರ್ ಪಾಯಿಂಟೆಡ್ ಸನ್ನೆ ಯನ್ನು ಕಾಣಬಹುದು ಈ ಅಭ್ಯಾಸದಲ್ಲಿ ಹಸ್ತವೂ ಮುಚ್ಚಿದಂತೆ ಬೆರಳುಗಳು ತೋರಿದಂತೆ ಹಾಗೂ ಮುಷ್ಟಿಯು ಇದ್ದಂತೆ ಭಾಸವಾಗುತ್ತದೆ ರೂಪಕಾತ್ಮಕತೆ ಇಂದ ಕೂಡಿದ ಈ ಸನ್ನೆಯನ್ನು ಮಾತುಗಾರ ಕೇಳುಗರಿಗಿಂತ ಮೇಲೆ ಎಂಬುದನ್ನು ಸೂಚಿಸಲು ಬಳಸುತ್ತಾನೆ ಯಾರೆಡೆಗೆ ಇದು ಕೇಂದ್ರವಾಗಿರುತ್ತದೆ ಅವರಿಗೆ ಲಘುವಾಗಿ ಕೋಪ ಮತ್ತು ಮುಜುಗರ ಉಂಟಾಗಬಹುದು ಏಕೆಂದರೆ ಪ್ರೇಕ್ಷಕರಿಗೆ ತಮ್ಮನ್ನು ಬೇಕೆಂದು ಕೀಳಾಗಿ ನೋಡಲಾಗಿದೆ ಎಂದು ಅನಿಸುತ್ತದೆ ಹಾಗೂ ಇದರಿಂದ ಮತ್ತೊಬ್ಬರು ಪ್ರಯೋಜನ ಪಡೆದುಕೊಳ್ಳಬಹುದು ಎಂದು ಭಾವಿಸಲಾಗುವುದು ಇದರ ಮತ್ತೊಂದು ವಿಸ್ತೃತ ರೂಪ ಅಂದರೆ ಫಿಂಗರ್ ಜಾಬ್ ಮುಂದಕ್ಕೆ ಚುಚ್ಚುವಂತೆ ಇರುವ ಈ ಸನ್ನೆ ಹೆಚ್ಚು ಆಕ್ರಮಣಶೀಲವಾಗಿರುತ್ತದೆ ಇದನ್ನು ಯಾವ ವ್ಯಕ್ತಿಗೆ ಉದ್ದೇಶ ಸುತ್ತೇವೆ ಅವರು ತಮ್ಮ ಮೇಲೆ ವೈಯಕ್ತಿಕ ಆಕ್ರಮಣ ಆಗಬಹುದು ಅಥವಾ ತೊಂದರೆ ಆಗಬಹುದು ಎಂದು ಭಾವಿಸುತ್ತಾರೆ ಏಕೆಂದರೆ ತಮ್ಮ ಭಾಷಣದಲ್ಲಿ ಅಥವಾ ಯಾವುದಾದರೂ ಯೋಜನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಿಳಿಸಲು ಹೆಚ್ಚು ಬೆರಳುಗಳ ಜೊತೆಗೆ ಇದನ್ನು ಬಳಸಿದರೆ ಇದು ಸೂಕ್ತ ಎಂದು ಅನಿಸುತ್ತದೆ ಧರ್ಮಗಳಿಗೆ ಸಂಬಂಧಪಟ್ಟ ಮತ್ತೊಂದು ಅಂಶವೆಂದರೆ ತಾಳ್ಮೆ ಇಲ್ಲದ ಉದ್ವೇಗದ ರೀತಿಯಲ್ಲಿ ಬೆರಳುಗಳನ್ನು ಆಡಿಸುವುದು ನಮ್ಮ ನರಗಳ ಕೊನೆಯು ಬೆರಳಿನ ತುದಿಯಲ್ಲಿ ಇದ್ದು ಟ್ಯಾಕ್ಟಿಲ್ ಅಂಟನ್ನೇ ತರಹ ಕೆಲಸ ಮಾಡುತ್ತಾ ಭೌತಿಕ ಪ್ರಪಂಚವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉದ್ವೇಗ ಕಂಡಾಗ ಇಲ್ಲ ಬೇಸರವಾದಾಗ ನಮ್ಮ ಬೆರಳಿನ ಕೊನೆ ಅರಳಿರುತ್ತದೆ ಇಂತಹ ಸಂದರ್ಭದಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಮುಟ್ಟಲು ಅಥವಾ ನಮ್ಮ ದೇಹವನ್ನು ಸ್ಪರ್ಶಿಸಲು ಅಥವಾ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಬೆರಳುಗಳನ್ನು ಆಡಿಸುವುದು ನಮ್ಮ ಖಿನ್ನತೆಯನ್ನು ತೋರಿಸಬಹುದು ಅಥವಾ ಬೇಸರವನ್ನು ಅಥವಾ ಉದ್ವೇಗವನ್ನು ಸೂಚಿಸಬಹುದು ಈ ಅಭ್ಯಾಸವು ಯಾವುದೇ ಸಕಾರಾತ್ಮಕ ಧೋರಣೆಯನ್ನು ಸೂಚಿಸುವುದಿಲ್ಲ ಆದರೆ ನಮ್ಮ ಬೆರಳುಗಳನ್ನು ನಿರತವಾಗಿ ಇಟ್ಟುಕೊಂಡರೆ ಏಕಾಗ್ರತೆಯನ್ನು ಪಡೆಯಲು ಸಾಧ್ಯ ಸಾಮಾನ್ಯವಾಗಿ ಮಾರಾಟಗಾರರು ಈ ಅಭ್ಯಾಸವನ್ನು ಬಳಸುತ್ತಾರೆ ನೀವು ಮಾರಾಟಗಾರರನ್ನು ನೋಡಿದರೆ ಅವರು ಯಾವಾಗಲೂ ತಮ್ಮ ಕೈಬೆರಳುಗಳನ್ನು ಖಾಲಿಯಾಗಿ ಇಟ್ಟುಕೊಂಡಿರುವುದಿಲ್ಲ ಬಹಳ ಸಮಯಗಳ ಕಾಲ ಕೈಬೆರಳುಗಳಿಗೆ ಬಿಡುವು ನೀಡುವುದಿಲ್ಲ ನೀವು ಉತ್ತಮ ಮಾರಾಟಗಾರರನ್ನು ಗಮನಿಸಿದರೆ ಅವರು ಯಾವಾಗಲೂ ಒಂದು ಚಿಕ್ಕ ವಸ್ತುವಾದರೂ ಸರಿ ನಿಮ್ಮ ಕೈಗೆ ನೀಡುತ್ತಿರುತ್ತಾರೆ ಹಾಗೂ ಇಂತಹ ಸಮಯದಲ್ಲಿ ಅವರ ಮಾತನ್ನು ಗಮನಿಸಿ ಬೆರಳುಗಳನ್ನು ಕೆಳಗೆ ಬಿಡುವಂತೆ ಮಾಡುವುದು ನಕಾರಾತ್ಮಕ ಸನ್ನೆ ಆದುದರಿಂದ ಎಲ್ಲರ ಸನ್ನಿವೇಶಗಳಲ್ಲಿ ಇದನ್ನು ಮಾಡಬಾರದು ಹಾಗೆಯೇ ಕೆಲವೊಮ್ಮೆ ಕೈ ಅಥವಾ ಬೆರಳುಗಳನ್ನು ಮುಖದ ಬಳಿಗೆ ತರುತ್ತೇವೆ ಇದು ಜನರ ನಡುವೆ ಅಂತರವನ್ನು ಉಂಟುಮಾಡಿ ಮಾತುಗಾರನು ಹೆಚ್ಚು ಸಮಯವನ್ನು ಬೇಡುವ ಅಥವಾ ಕೆಲವು ಸಂದರ್ಭಗಳನ್ನು ನಿರ್ಬಂಧಿಸುವ ನಕಾರಾತ್ಮಕ ಸೂಚನೆ ದೆಸ್ಮೊಂಡ್ ಮೊರೇಸ್ ಅವರ ಸಂಶೋಧನೆಯನ್ನು ಇಲ್ಲಿ ಚರ್ಚಿಸುತ್ತೇನೆ ಸುಳ್ಳು ಹೇಳಬೇಕಾದರೆ ಕತ್ತಿನ ಸೂಕ್ಷ್ಮ ಭಾಗಗಳಲ್ಲಿ ಒಂದು ಮಾದರಿಯ ಜುಮ್ಮೆನಿಸುವ ಅನುಭವ ಆಗುತ್ತದೆ ಹಾಗೂ ಮುಖದಲ್ಲೂ ಇದೇ ರೀತಿ ಅನುಭವವಾಗಿ ಆ ಭಾಗವನ್ನು ಉಜ್ಜುವ ಒತ್ತಡ ಉಂಟಾಗುತ್ತದೆ ಇಂತಹ ಸಂದರ್ಭದಲ್ಲಿ ಕುತ್ತಿಗೆಯ ಯಾವುದಾದರೂ ಭಾಗವನ್ನು ವ್ಯಕ್ತಿಯೊಬ್ಬ ಉಜ್ಜಿದರೆ ಅದರರ್ಥ ಅವರು ಹೇಳುವ ಮಾಹಿತಿಯ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಎಂಬುದು ಅವರು ಅಂಗಿಯನ್ನು ಧರಿಸಿದ್ದಾಗ ಅದರ ಕಾಲರ್ ಅಸ್ತವ್ಯಸ್ತವಾಗಿದ್ದರೂ ಅದಕ್ಕೆ ಕಾರಣ ನಂಬಲರ್ಹವಾದ ಮಾಹಿತಿಗಳನ್ನು ನೀಡದೆ ಮಾತನಾಡಿದ್ದಾರೆ ಎಂಬುದು ಈ ಅಭ್ಯಾಸ ಕೆಲವೊಮ್ಮೆ ಬೇರೆ ರೀತಿಯ ದೇಹ ಭಾಷೆಗೆ ಸಂಬಂಧಪಟ್ಟಿರುತ್ತದೆ ಉದಾಹರಣೆಗೆ ಕಣ್ಣಿನ ಬಳಕೆ ಇಲ್ಲದೆ ಇರುವುದು ಅಥವಾ ಮಾತನಾಡಬೇಕಾದರೆ ನೋಟವು ಮಿಳಿತವಾಗಿದೆ ಇರುವುದು ಇತ್ಯಾದಿ ಒಬ್ಬ ವ್ಯಕ್ತಿ ನಿಮ್ಮೊಡನೆ ಮಾತನಾಡುತ್ತಾ ಕಾಲರ್ ಫುಲ್ ಎಂದು ಕರೆಯುವ ಸನ್ನೆಯನ್ನುಯಾವುದೇ ರೀತಿಯಲ್ಲಿ ಪದೇಪದೇ ಬಳಸುತ್ತಿದ್ದರೆ ಅವರು ಕೊಡುವ ಮಾಹಿತಿಯನ್ನು ಪುನಹ ಪರಿಶೀಲಿಸಬೇಕು ಭಾಷಣ ಮಾಡಬೇಕಾದರೆ ಅಥವಾ ಪಾಠಪ್ರವಚನ ಸಂದರ್ಭದಲ್ಲಿ ಅಥವಾ ಯಾವುದೇ ವೃತ್ತಿಪರ ಸನ್ನಿವೇಶಗಳಲ್ಲಿ ಈ ಮಾದರಿಯ ಅಭ್ಯಾಸ ಮಾತುಗಾರನ ಸಕಾರಾತ್ಮಕ ತೆಯನ್ನು ಕಡಿಮೆಗೊಳಿಸುತ್ತದೆ ಕುತ್ತಿಗೆಯ ಭಾಗದಲ್ಲಿ ಉಜ್ಜುವುದು ರಕ್ಷಣಾತ್ಮಕ ಸನ್ನೆಗಳಲ್ಲಿ ಒಂದು ವಿಧ ಅಭ್ಯಾಸ ಅಸ್ಥಿರತೆಯ ಸಂಕೇತ ಹಾಗೂ ಇದರ ಅರ್ಥ " ಓ ನಾನು ಹೇಳುತ್ತಿರುವುದರ ಬಗ್ಗೆ ನಾನೇ ಒಪ್ಪುವುದು ಕಷ್ಟ " ಕೆಲವೊಮ್ಮೆ ಮಾತನಾಡುತ್ತ ಕೆಲವರು ತಮ್ಮ ವಿಷಯಗಳನ್ನು ತಾವೇ ವೈರುಧ್ಯದ ರೀತಿಯಲ್ಲಿ ಹೇಳಬಹುದು ಅವರು ಮಾತನಾಡುತ್ತಾ" ಈ ಸಂದರ್ಭ ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ" ಎಂದು ಹೇಳಿ ಕುತ್ತಿಗೆಯ ಬಳಿ ಉಜ್ಜಿದರೆ ಅದರ ಅರ್ಥ ಅವರ ಸತ್ಯವನ್ನು ನುಡಿಯುತ್ತಿಲ್ಲ ಎಂಬುದು ಬಹುತೇಕ ಸದಾ ನಮ್ಮ ಕೈಬೆರಳುಗಳ ಚಲನೆ ಅನೇಕ ವಿಷಯಗಳನ್ನು ಹೇಳುತ್ತದೆ ಉದಾಹರಣೆಗೆ ಬಾಯಲ್ಲಿ ಬೆರಳು ಇಡುವುದು ಅಪ್ರಜ್ಞಾಪೂರ್ವಕ ಕೆಲಸ ಈ ಅಭ್ಯಾಸ ನಾವು ಒತ್ತಡದಲ್ಲಿದ್ದಾಗ ಅಥವಾ ಬಾಲ್ಯಕಾಲದ ಅಭದ್ರತೆಯ ಬಗ್ಗೆ ಯೋಚಿಸುತ್ತಾ ಮಾಡಬಹುದು ಬಾಯಿ ಮತ್ತು ಕೈಗೆ ಸಂಬಂಧಿಸಿದ ಅನೇಕ ಸನ್ನೆಗಳು ವಿಷಯವನ್ನು ಮುಚ್ಚುವುದರ ಬಗ್ಗೆ ಅಥವಾ ಸುಳ್ಳಿನ ಬಗ್ಗೆ ಅಥವಾ ಯಾವುದೋ ಆಸೆಯ ಬಗ್ಗೆ ಹೆಚ್ಚು ಸಮಯವನ್ನು ಬೇಡುವ ಸಂದರ್ಭವನ್ನು ದೂರ ಇಡುವ ಸಂಕೇತವಾಗಿದೆ ಹಾಗೆಯೇ ಕೆಲವೊಮ್ಮೆ ಇದು ಭರವಸೆಯ ಸಂಕೇತ ವಾಗಬಹುದು ಇಂತಹ ಸಂದರ್ಭದಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಈ ಅಭ್ಯಾಸವನ್ನು ತೋರಿಸುತ್ತಿರುವ ವ್ಯಕ್ತಿಗೆ ನಂಬಿಕೆ ಬರುವಂತೆ ಇರುವುದು ಉತ್ತಮ ಹಾಗೆಯೇ ಕೆಲವು ಸನ್ನೆಗಳು ಸಾರ್ವತ್ರಿಕವಾಗಿ ಅಥವಾ ಕೆಲವು ಸಂಸ್ಕೃತಿಗಳಲ್ಲಿ ಅನರ್ಥವನ್ನು ಉಂಟುಮಾಡಬಹುದು ಉದಾಹರಣೆಗೆ ನಾವು ಮೊದಲು ಚರ್ಚೆ ಮಾಡಿದ ಸನ್ನೆಗಳು ಸಮಾಜದ ಕೆಲವು ಸ್ಥಳಗಳಲ್ಲಿ ಪ್ರೇತಾತ್ಮದ ಸಂಕೇತ ಎರಡನೇ ಸನ್ನೆ ಇಟಲಿಯಲ್ಲಿ ಬಳಸಿದರೆ ನಮಗೆ ಜೈಲುವಾಸ ಆಗಬಹುದು ಮೂರನೇ ಸನ್ನೆ ಕೆಲವು ಸಂಸ್ಕೃತಿಗಳಲ್ಲಿ ಮುಗ್ಧ ಅಥವಾ ನಿರುಪದ್ರವಿ ಅಂದುಕೊಂಡರು ಅನೇಕ ಸಂಸ್ಕೃತಿಗಳು ಈ ಅಭ್ಯಾಸವನ್ನು ಕೆಟ್ಟ ರೀತಿಯಲ್ಲಿ ನೋಡುತ್ತಾರೆ ಫಿಲಿಪೈನ್ಸ್ ದೇಶದಲ್ಲಿ ಅಭ್ಯಾಸ ನಾಯಿಗಳಿಗೆ ಮಾತ್ರ ಸೀಮಿತ ಇದೇ ಸಮಯದಲ್ಲಿ ಕೈಬೆರಳುಗಳ ಆಡಿಸುವಿಕೆಯಲ್ಲಿ ಹಲವು ಬದಲಾವಣೆ ಉಂಟು ಒಂದರಮೇಲೊಂದು ಬೆರಳು ತೋರಿಸುವುದು ಕೆಲವೆಡೆ ನಂಬಿಕೆಯ ಸಂಕೇತ ಹಾಗೂ ಕ್ರಿಸ್ತನ ಶಿಲುಬೆಯ ದ್ಯೋತಕ ಬೆರಳುಗಳ ಉಗುರುಗಳನ್ನು ನೋಡಿದರೆ ಅದು ನಕಾರಾತ್ಮಕತೆಯನ್ನು ಸೂಚಿಸಬಹುದು ಅಥವಾ ಬೇಸರವನ್ನು ಆತ್ಮವಿಶ್ವಾಸ ಇಲ್ಲದೆ ಇರುವ ಅಥವಾ ಆಸಕ್ತಿ ಇಲ್ಲದೆ ಇರುವ ಸಂದರ್ಭವನ್ನು ಸೂಚಿಸಬಹುದು ಬೆರಳುಗಳನ್ನು ಆಡಿಸುವುದು ಆಸ್ಥಿರತೆಯ ಸಂಕೇತ ಬೇಸರ ಹಾಗೂ ಉದ್ವೇಗವನ್ನುಬೆರಳುಗಳ ಕುಣಿಸುವುದರಿಂದ ತಿಳಿಯುವುದು ಈ ಅಭ್ಯಾಸವನ್ನು ವೃತ್ತಿಪರ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ಮಾಡಬಾರದು ಮುಂಬರುವ ವಿಡಿಯೋ ಚಿತ್ರದಲ್ಲಿ ಹಸ್ತದ ಸನ್ನೆಗಳಿಗೆ ಸಂಬಂಧಿಸಿದಂತೆ ಕೆಲವು ಚಿತ್ರಗಳನ್ನು ಗಮನಿಸೋಣ ಈ ಹಸ್ತದ ಸನ್ನಿಯನ್ನು ಹಸ್ತ ಸೂಚಕ ಎಂದು ಕರೆಯಬಹುದು ಸಾಮಾನ್ಯವಾಗಿ ಇದು ಒಳ್ಳೆಯವರ ಸಂಕೇತ ಆದರೆ ಮಾಟ ಮಂತ್ರ ಹಾಗೂ ನಿಗೂಢ ಜ್ಞಾನಕ್ಕೆ ಸಂಬಂಧಿತವಾಗಿ ಇದು ಬಳಕೆಯಾಗಿದೆ ನಿಗೂಢ ವಿಷಯಗಳು ಅಂದರೆ ಏನು ನಿಗೂಢತೆ ಅಂದರೆ ಮೂಲ ಮತ್ತು ಸಾಮಾನ್ಯ ಜ್ಞಾನ ಇದು ಎಲ್ಲರಿಗೂ ತಿಳಿದಿರುವ ಜ್ಞಾನವೇನು ಅಲ್ಲ ಸಾಮಾನ್ಯವಾಗಿ ಇದು ಗೂಡಾರ್ಥ ಸಮಾಜದ ಮೇಲ್ಸ್ತರದ ವ್ಯಕ್ತಿಗಳು ನಿಗೂಢ ಸೂಚಕಗಳನ್ನು ಬಳಸುತ್ತಾರೆ ವ್ಯಕ್ತಿಗಳಿಬ್ಬರು ತಮ್ಮ ಸಂಬಂಧವನ್ನು ಗುರುತಿಸಿಕೊಂಡು ಮಾಹಿತಿ ಹಂಚಿಕೊಳ್ಳಲು ಇದು ಸಹಾಯವಾಗಿದೆ ಇದರ ಹಿಂದಿನ ಕುತಂತ್ರವನ್ನು ಅರಿಯಬೇಕಾದರೆ ನಾವು ಅದರ ಹಿಂದಿನ ರೂಪ ಕಥೆಗಳನ್ನು ಅರ್ಥಮಾಡಿಕೊಳ್ಳಬೇಕು ಈ ರೀತಿಯ ಕೈಸನ್ನೆ 666 ಎಂಬುದರ ಸಂಕೇತ ಈ ಸಂಕೇತವು ಶಾಂತಿಯ ಪ್ರತೀಕ ಆದರೆ ಕೆಲವೊಮ್ಮೆ ವಿಜಯದ ದುಂದುಬಿ ಯನ್ನು ಸೂಚಿಸುತ್ತದೆ ಹೀಗೆ ಅನೇಕ ರೀತಿಯ ಸೂಚನೆಗಳಾಗಿವೆ ಹೀಬ್ರೂ ಅಕ್ಷರ ವಿ ಅರ್ಥ ಮೊಳೆ ಹಾಸ್ಯಮಯವಾಗಿ ಇದು ಭ್ರಾತೃತ್ವವನ್ನು ತೋರುತ್ತದೆ ಇದು ತುಂಬಾ ಹತ್ತಿರವಾದ ಬಂದು ಸೂಚಕ ಇಲ್ಲಿರುವ ಸನ್ನೆ ಶಾಂತಿ ಸನ್ನೆಯಂತೆ ಅರ್ಥಮಾಡಿಕೊಂಡರು ಶಾಂತಿಯ ಬಗ್ಗೆ ಸೂಚಿಸುವುದಿಲ್ಲ ಇದನ್ನು ಸರಿಯಾಗಿ ನೋಡಿದರೆ ಈ ಚಿನ್ಹೆ ತಿರುಗುಮುರುಗಾಗಿ ದೆ ಹಾಗೂ ಕಾಗೆಯ ಕಾಲಿನಂತೆ ಕಾಣುತ್ತದೆ ಇದು ಯಾವುದೆಂದರೆ " ನೀವು ಯಾವಾಗಾದ್ರೂ ಯೋಚಿಸಿದ್ದೀರಾ ಬೇರೊಬ್ಬರಿಗೆ ಕೊಡುವುದು ಏಕೆ ಅಹಂಕಾರ ವೆಂಬುದು ಹಳೆಯ ದಿನಗಳಲ್ಲಿ ಈ ತೋರುಬೆರಳನ್ನು ಕೆಟ್ಟದಾಗಿ ಭಾವಿಸಲಾಗುತ್ತಿತ್ತು ಹಾಗೂ ಈಗಲೂ ಕೂಡ ಇದು ಅಹಂಕಾರದ ಸಂಕೇತವಾಗಿದೆ ದೇಹದಿಂದ ದೂರವಾಗುವಂತೆ ಬೆರಳನ್ನು ತೋರುವುದು ಅತೀಂದ್ರಿಯ ಶಕ್ತಿಯ ಸಂಕೇತವಾಗಿದ್ದು ನಂಬಿಕೆ ಪ್ರತೀಕವಾಗಿದೆ ಹಾಗೂ ಮೇಲ್ಮುಖವಾಗಿ ಬೆರಳನ್ನು ತಿರುಗಿಸುವುದು ಒತ್ತಡ ಹಾಕುವುದರ ಸಂಕೇತ ಮಧ್ಯ ಬೆರಳು ಒರಟುತನದ ಸಂಕೇತ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಾವು ಬಳಸುವ ವಿಧಾನ ಸನ್ನೆಗಳು ಅಂದರೆ ಕೈಗಳಿಂದ ಮುಖವನ್ನು ಮುಚ್ಚುವುದು ರಕ್ಷಣಾತ್ಮಕ ಅಥವಾ ನಕಾರಾತ್ಮಕ ಅಭಿಪ್ರಾಯಗಳನ್ನು ಮೂಡಿಸುತ್ತದೆ ನಮ್ಮ ಬಾಯಿಯನ್ನು ಕೇವಲ ಒಂದು ಬೆರಳಿನಿಂದ ಅಥವಾ ಹಲವು ಬೆರಳುಗಳಿಂದ ಮುಚ್ಚಬಹುದು ಹೀಗೆ ಮೂಗನ ಮುಟ್ಟುವುದು ಬೇಗ ಅಥವಾ ಹಲವು ರೀತಿಯ ಉಜ್ಜುವಿಕೆಯಿಂದ ಮಾಡಬಹುದು ಸುಳ್ಳು ಕೋಪ ಅಥವಾ ಅವಮಾನವನ್ನು ಮುಚ್ಚಿಡುವ ಸಂಕೇತವಾಗಿ ಇದು ಬಳಕೆಯಾಗಿದೆ ಹೊರತು ಸಕಾರಾತ್ಮಕ ಭಾವನೆಯನ್ನು ಪ್ರಚುರಪಡಿಸಲು ಅಲ್ಲ ಮೂಗನ ಮುಟ್ಟಿಕೊಳ್ಳುವುದು ಸಾಮಾನ್ಯವಾಗಿ ಪಿನೋಚ್ಚಿಯೋ ಪರಿಣಾಮ ಎಂದು ಕರೆಯುತ್ತೇವೆ ವಿಜ್ಞಾನಿಗಳು ಕಂಡು ಹಿಡಿದಿರುವುದು ಏನು ಅಂದರೆ ಒಬ್ಬ ವ್ಯಕ್ತಿ ಸುಳ್ಳನ್ನು ಹೇಳಿದಾಗ ಕೆಲವು ರಾಸಾಯನಿಕ ದ್ರವವು ಬಿಡುಗಡೆಹೊಂದಿ ಮೂಗನ್ನು ಒಪ್ಪುವಂತೆ ಮಾಡುತ್ತದೆ ಆದುದರಿಂದ ಸುಳ್ಳು ಹೇಳಬೇಕು ಅಧಿಕ ಒತ್ತಡದಲ್ಲಿ ತನ್ನ ಮೂಗನ್ನು ನೋಡಿಕೊಳ್ಳುತ್ತಾನೆ ಹಾಗೆಯೇ ಕೈ ಮತ್ತು ಮುಖಕ್ಕೆ ಸಂಬಂಧಿಸಿದ ಸನ್ನೆ ಮೌಲ್ಯಮಾಪನಕರವಾಗಿದೆ ಮೌಲ್ಯಮಾಪನವನ್ನು ಮುಚ್ಚಿದ ಕೈಗಳು ಕೆನ್ನೆಗಳನ್ನು ಒತ್ತುತ್ತಾ ತೋರುಬೆರಳು ಮೇಲ್ಮುಖವಾಗಿ ಇದ್ದಾಗ ಸೂಚಿಸುತ್ತದೆ ಒಬ್ಬ ವ್ಯಕ್ತಿಯು ಆಸಕ್ತಿಯನ್ನು ಕಳೆದುಕೊಂಡಾಗ ಆದರೂ ಆಸಕ್ತಿ ಇದೆ ಎಂದು ತೋರಿಸುವ ಅನಿವಾರ್ಯತೆ ಇದ್ದಾಗ ತನ್ನ ಅಂಗೈನಲ್ಲಿ ಒಂದು ರೀತಿಯ ಬೆಂಬಲವನ್ನು ಪಡೆದುಕೊಳ್ಳುತ್ತಾನೆ ಮಧ್ಯವರ್ತಿಗಳು ಅಭ್ಯಾಸವನ್ನು ಬೇರೆ ಬೇರೆ ರೀತಿಗಳಲ್ಲಿ ಬಳಸುತ್ತಾರೆ ಹಾಗೂ ಅನೇಕರೊಂದಿಗೆ ಕೆಲಸಮಾಡಲು ಇದು ಸಹಾಯ ಮಾಡುತ್ತದೆ ಕೈಬೆರಳುಗಳು ಮುಖವನ್ನು ಬಳಸಿ ನಡೆದರೆ ಹಾಗೂ ಆ ಸಂದರ್ಭದಲ್ಲಿ ತಲೆಯು ಹಿಂಬದಿಯಲ್ಲಿ ದ್ದಾರೆ ಅದು ಮೋಸದ ಸುಳ್ಳಿನ ಹಾಗೂ ಅಸತ್ಯದ ಸೂಚಕ ಹಸ್ತದಿಂದ ಮುಖದ ಸನ್ನೆಗಳು ವ್ಯಕ್ತಿ ಬೇಸರಗೊಂಡಿದ್ದಾರೆ ಅಥವಾ ಸಂದರ್ಭದಲ್ಲಿ ಆಸಕ್ತಿ ಇದೆ ಎಂಬುದನ್ನು ತೋರಿಸುತ್ತದೆ ವ್ಯಕ್ತಿಗೆ ಬೇಸರವಾದಾಗ ತನ್ನ ಕೈಯಿಂದ ಶಿರಾಕ್ಕೆ ಬೆಂಬಲವನ್ನು ನೀಡುತ್ತಾನೆ ಈ ಅಭ್ಯಾಸವನ್ನು ಮಾಡುವ ಕಾರಣವೇನೆಂದರೆ ಬೇಸರದಿಂದ ನಿದ್ದೆಗೆ ಜಾರಬಾರದು ಎಂಬ ಉದ್ದೇಶದಿಂದ ಹಾಗೆಯೇ ಮುಚ್ಚಿದ ಕೈ ನಮ್ಮ ಕೆನ್ನೆಯ ಮೇಲಿದ್ದರೆ ಹಾಗೂ ತೋರುಬೆರಳು ಮೇಲ್ಮುಖವಾಗಿದ್ದರೆ ತಲೆಯು ಕೈಯಿನ ಬೆಂಬಲವನ್ನು ಪಡೆಯದೆ ಇದ್ದಾರೆ ನಮಗೆ ನಿಜವಾಗಲೂ ಆಸಕ್ತಿ ಇದೆ ಎಂಬ ಅರ್ಥವಾಗುತ್ತದೆ ರಕ್ಷಣಾತ್ಮಕ ಸ್ಪರ್ಶಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಬದಲಾವಣೆಗಳ ಕುರಿತು ಚರ್ಚಿಸಿದ್ದೇವೆ ಈ ಸಂದರ್ಭದಲ್ಲಿ ಕೈ ಮುಖದ ಸುತ್ತ ಓಡಾಡುವುದು ಕಿವಿಯನ್ನು ಉಜ್ಜುವ ಪ್ರಕ್ರಿಯೆ ಶುರುವಾಗಬಹುದು ಇದು ನಾಜೂಕಾದ ವಯಸ್ಕರ ಕೈಯಿಂದ ಕಿವಿಗೆ ತಲುಪುವ ಸನ್ನೆ ಇದು ಕಿವಿಯ ಭಾಗವನ್ನು ಎಳೆಯುವುದು ಅಥವಾ ಮುಂದಕ್ಕೆ ಭಾಗಿಸುವುದು ಈ ಬಗೆಯ ಅಭ್ಯಾಸವನ್ನು ಒಳಗೊಂಡಿದ್ದು ಒಬ್ಬ ವ್ಯಕ್ತಿಯು ಬೇರೊಬ್ಬರ ಮಾತನ್ನು ಕೇಳಿಸಿಕೊಳ್ಳಲು ಇಷ್ಟ ಮಾಡದೆ ಇದ್ದಾಗ ಮಾಡುತ್ತಾರೆ ಇಂತಹ ಸಂದರ್ಭದಲ್ಲಿ ಕಾರಣಗಳನ್ನು ಹುಡುಕಿ ತಪ್ಪಿಸಿಕೊಳ್ಳಲು ನೋಡುತ್ತಿರುತ್ತಾರೆ ಕಣ್ಣು ಉಜ್ಜುವುದು ಕೂಡ ನಮ್ಮ ಸುಳ್ಳು ಅನುಮಾನವನ್ನು ಮುಚ್ಚಿಹಾಕುವ ಸಂಕೇತ ಜೋರಾಗಿ ಉಜ್ಜಿದರೆ ಕಣ್ಣಿನ ದೃಷ್ಟಿಯನ್ನು ಬೇರೆ ಕಡೆಗೆ ಅಥವಾ ಚಾವಣಿಯ ಕಡೆಗೆ ಮಾತುಗಾರ ನೋಟವನ್ನು ತಪ್ಪಿಸಲು ನೋಡಿದರೆ ಅದರ ಅರ್ಥ ಮಾತುಗಾರರು ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ಈ ಎಲ್ಲಾ ಗುಂಪು ಸನ್ನೆಗಳಲ್ಲಿ ಹಾಗೂ ಕೈಬೆರಳುಗಳು ಮುಖವನ್ನು ದಾಟುವ ಸಂದರ್ಭದಲ್ಲಿ ನಕಾರಾತ್ಮಕತೆ ಹಾಗೂ ರಕ್ಷಣಾತ್ಮಕತೆ ಸೂಚಿತವಾಗುತ್ತದೆ ಈ ಚಿಹ್ನೆಗಳ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಬೇಕೆಂದರೆ ನಾವು ಮೌಖಿಕ ಹಾಗೂ ಮೌಖಿಕ ಅಲ್ಲದ ಸಂವಹನ ಸಾಧನಗಳ ಬಗ್ಗೆ ತಿಳಿದುಕೊಳ್ಳಬೇಕು ಇದು ಆಸಕ್ತಿಕರವಾದ ವಿಡಿಯೋ ಹಾಗೂ ಅದರ ಬಗ್ಗೆ ಉತ್ತಮವಾದ ವಿಶ್ಲೇಷಣೆಯನ್ನು ಮಾಡುತ್ತದೆ ನಾವು ಚಿಕ್ಕವರಿದ್ದಾಗ ನಮಗೆ ಬೇಡ ಅನಿಸಿದ್ದನ್ನು ನೋಡಬೇಕಾದರೆ ಅಥವಾ ಅಸಹ್ಯ ಅಥವಾ ಭಯದ ದೃಶ್ಯದಲ್ಲಿ ಸಾಮಾನ್ಯವಾಗಿ ಕಣ್ಣು ಮುಚ್ಚಿಕೊಳ್ಳುತ್ತೇವೆ ನಾವು ಹುಟ್ಟುತ್ತಲೆ ನಮ್ಮ ಕಣ್ಣುಗಳನ್ನು ಮುಚ್ಚುವ ಅಭ್ಯಾಸವನ್ನು ಪಡೆದುಕೊಂಡಿರುತ್ತಾರೆ ಇದೇ ಅಭ್ಯಾಸ ವಯಸ್ಕರ ಆಗಿದ್ದಾಗಲೂ ಮುಂದುವರೆಯುತ್ತದೆ ಹಾಗೂ ಅದನ್ನು ಕಣ್ಣು ಉಜ್ಜುವುದು ಎಂದು ಕರೆಯುತ್ತೇವೆ ಕಣ್ಣು ಮುಚ್ಚುವ ಕಿಂತ ಸ್ವಲ್ಪಮಟ್ಟಿಗಿನ ಬೇರೆ ರೀತಿಯ ಅಭ್ಯಾಸ ಯಾರದರೂ ಸುಳ್ಳು ಹೇಳಬೇಕಾದರೆ ನೈಸರ್ಗಿಕವಾಗಿ ಕಣ್ಣು ಮುಚ್ಚಿಕೊಳ್ಳುತ್ತವೆ ಸುಳ್ಳು ಹೇಳಬೇಕಾದರೆ ನಾವು ಹೇಳುವುದು ಗೊತ್ತಾಗಬಾರದೆಂದು ಕಣ್ಣು ಮುಚ್ಚಿಕೊಳ್ಳುತ್ತಾರೆ ಇದು ತಪ್ಪಿನ ಅರಿವಾಗಿ ಕಾಣುತ್ತದೆ ಇದನ್ನು ಕಣ್ಣು ಉಜ್ಜುವುದು ಎಂದು ಕರೆಯುತ್ತೇವೆ ಈ ಅಭ್ಯಾಸ ಹುಡುಗರಿಗೆ ಹೆಚ್ಚಾಗಿ ಕಂಡುಬರುತ್ತದೆ ಹುಡುಗರು ಪೂರ್ಣ ಪ್ರಮಾಣವಾಗಿ ಕಣ್ಣುಮುಚ್ಚಿದರೆ ಹುಡುಗಿಯರು ಕಣ್ಣಿನ ಭಾಗವನ್ನು ಮಾತ್ರ ಉಜ್ಜುತ್ತಾರೆ ಇದು ಬೇರೆ ಬೇರೆ ಕಾರಣಗಳಿಂದ ಇರಬಹುದು ಸಾಮಾನ್ಯವಾಗಿ ಬೇರೆಬೇರೆ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಹುಡುಗಿಯರು ಹುಡುಗರಿಗಿಂತ ಮೆದುವಾದ ರೀತಿಯಲ್ಲಿ ನಡೆಯಲು ಪೋಷಿತರಾಗಿರುತ್ತಾರೆ ಹಾಗೆಯೇ ತಮ್ಮ ಮುಖದ ಬಣ್ಣ ಮಾಸದಂತೆ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಕಣ್ಣನ್ನು ತೀವ್ರವಾಗಿ ಹುಡುಗಿಯರು ಉಜ್ಜುವುದಿಲ್ಲ ಆದರೂ ಅಭ್ಯಾಸ ಮೋಸದ ಸಂಕೇತ ನೀವು ಗಮನಿಸುವ ವಿಷಯದ ಬಗ್ಗೆ ದಯಮಾಡಿ ಯೋಚಿಸಿ ಹಸ್ತ ಮತ್ತು ಕೈಬೆರಳುಗಳ ಬಗ್ಗೆ ನನ್ನ ಚರ್ಚೆಯನ್ನು ಕೊನೆಗೊಳಿಸುತ್ತೇನೆ ಮುಂದಿನ ಘಟಕದಲ್ಲಿ ಪಾದ ಮತ್ತು ಕೂರುವ ಭಂಗಿಯ ಬಗ್ಗೆ ಚರ್ಚಿಸೋಣ